ನಮಸ್ಕಾರಗಳು ಇಂದು ನಾವು ಈ ಕೋರ್ಸಿನ ಕೊನೆಯ ವಿಷಯವನ್ನು ಪ್ರಾರಂಭಿಸೋಣ ಅದು ಸಾದೃಶ್ಯ ವ್ಯವಸ್ಥೆ ಬನ್ನಿ ಸಾದೃಶ್ಯ ವ್ಯವಸ್ಥೆ ಎಂದರೆ ಏನು ಎಂಬುದನ್ನು ನೋಡೋಣ ಹೀಗಾಗಿ ಕಂಟ್ರೋಲ್ ವ್ಯವಸ್ಥೆಯ ವಿಶ್ಲೇಷಣೆ ಮತ್ತು ವಿನ್ಯಾಸದಲ್ಲಿ ಒಂದು ಪ್ರಮುಖ ಕಾರ್ಯವೆಂದರೆ ವ್ಯವಸ್ಥೆಯ ಗಣಿತ ಮಾದರೀಕರಣ ನಾವು ಮಾದರೀಕರಣದ ಎರಡು ಸಾಮಾನ್ಯ ವಿಧಾನಗಳನ್ನು ಅಧ್ಯಯನ ಮಾಡಿದ್ದೇವೆ ಒಂದು ರೇಖಿಯ ವ್ಯವಸ್ಥೆ ಅದು ಟ್ರಾನ್ಫರ್ ಫಂಕ್ಷನ್ ವಿಧಾನಗಳು ಮತ್ತು ಸ್ಥಿತಿ ವೇರಿಯೆಬಲ್ ವಿಧಾನ ಇವು ಎರಡನ್ನೂ ನಾವು ಚರ್ಚೆ ಮಾಡಿದ್ದೇವೆ ಈಗ ಟ್ರಾನ್ಫರ್ ಫಂಕ್ಷನ್ ವಿಧಾನ ರೇಖಿಯ ಸಮಯ ಅಸ್ಥಿರ ವ್ಯವಸ್ಥೆಗಳಿಗೆ ಮಾತ್ರ ಮಾನ್ಯವಿದೆ ಆದರೆ ಸ್ಥಿತಿ ಸಮೀಕರಣಗಳು ರೇಖಿಯ ಮತ್ತು ರೇಖಾತ್ಮಕವಲ್ಲದ ವ್ಯವಸ್ಥೆಗಳಿಗೂ ಅನ್ವಯವಾಗುತ್ತದೆ ಈಗ ನಿಯಂತ್ರಣ ವ್ಯವಸ್ಥೆಯು ಹಲವಾರು ಘಟಕಗಳನ್ನು ಇಲೆಕ್ಟ್ರಿಕ್ ಅಲ್ಲದೆ ಯಾಂತ್ರಿಕ ಉಷ್ಣ ದ್ರವ ವಾಯು ಮೂಲ ಮತ್ತು ಇನ್ನಿತರ ವಿದ್ಯುತ್ ಸಂವೇದಕಗಳು ಮತ್ತು ಆಕ್ಯೂವೇಟರ್ಗಳಿಂದ ಕೂಡ ಸಂಯೋಜನೆಗೊಂಡಿರುತ್ತದೆ ಹೀಗಾಗಿ ನಾವು ಈ ಮಾಡ್ಯುಲ್ನಲ್ಲಿ ಏನು ಮಾಡುತ್ತೇವೆ ನಾವು ಡೈನಾಮಿಕ್ ವ್ಯವಸ್ಥೆಯ ಮೂಲ ಗುಣಲಕ್ಷಣಗಳನ್ನು ಸಮೀಕ್ಷಿಸುತ್ತೇವೆ ನಾವು ಇಲೆಕ್ಟ್ರಿಕ್ ಸರ್ಕುಟ್ಗಳಲ್ಲಿ ನೋಡಿದಂತೆ ಅವು ಒಂದೇ ಹೋಲಿಕೆಯ ಗಣಿತ ಮಾದರಿಗಳನ್ನು ಪ್ರತಿನಿಧಿಸುತ್ತವೆ ಹೀಗಾಗಿ ಯಾಂತ್ರಿಕ ಮಾದರೀಕರಣಕ್ಕೆ ಹೋಗುವ ಮೊದಲು ಸಾದೃಶ್ಯ ವ್ಯವಸ್ಥೆ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಈಗ ವ್ಯವಸ್ಥೆಗಳನ್ನು ಇಲೆಕ್ಟ್ರಿಕ್ ಸರ್ಕುಟ್ಗಳಲ್ಲಿ ನೋಡಿದಂತೆ ಒಂದೇ ರೀತಿಯ ಗಣಿತ ಮಾದರಿಗಳಿಂದ ಪ್ರತಿನಿಧಿಸಬಹುದು ಆದರೆ ಭೌತಿಕವಾಗಿ ವಿಭಿನ್ನವಾಗಿರುತ್ತವೆ ಹೀಗಾಗಿ ಅವುಗಳನ್ನು ಸಾದೃಶ್ಯ ವ್ಯವಸ್ಥೆಗಳು ಎನ್ನುತ್ತೇವೆ ಹೀಗಾಗಿ ವ್ಯವಸ್ಥೆಯನ್ನು ಏಕ ರೀತಿಯ ಭೇದಾತ್ಮಕ ಅಥವಾ ಸಮಗ್ರ ಭೇದಾತ್ಮಕ ಸಮೀಕರಣಗಳು ಅಥವಾ ಟ್ರಾನ್ಫರ್ ಫಂಕ್ಷನ್ಗಳಿಂದ ವಿವರಿಸಲಾಗುತ್ತದೆ ಹೀಗಾಗಿ ವ್ಯವಸ್ಥೆಗಳಲ್ಲಿ ಒಂದೇ ರೀತಿಯ ಗಣಿತ ಪ್ರಾತಿನಿಧ್ಯವಿದ್ದು ಭೌತಿಕವಾಗಿ ಅವು ಪರಸ್ಪರ ವಿಭಿನ್ನವಾಗಿರುವುದಕ್ಕೆ ಸಾದೃಶ್ಯ ವ್ಯವಸ್ಥೆಗಳು ಎನ್ನುತ್ತೇವೆ ಹೀಗಾಗಿ ಸಾದೃಶ್ಯ ವ್ಯವಸ್ಥೆ ಏಕೆ ಪ್ರಮುಖವಾಗಿದೆ ಹೀಗಾಗಿ ಸಾದೃಶ್ಯ ವ್ಯವಸ್ಥೆಯ ಪರಿಕಲ್ಪನೆ ಅಭ್ಯಾಸ ಮಾಡುವಾಗ ಕೆಳಗಿನ ಎರಡು ಕಾರಣಗಳಿಂದಾಗಿ ಉಪಯುಕ್ತವಾಗಿದೆ ಒಂದು ಭೌತಿಕ ವ್ಯವಸ್ಥೆಯನ್ನು ವಿವರಿಸುವ ಸಮೀಕರಣವನ್ನು ನೇರವಾಗಿ ಸಾದೃಶ್ಯ ವ್ಯವಸ್ಥೆಯ ಇನ್ನೊಂದು ಕ್ಷೇತ್ರಕ್ಕೆ ಅನ್ವಯಿಸಬಹುದು ಈಗ ಎರಡನೆಯ ಪ್ರಯೋಜನ ಏನೆಂದರೆ ಏಕ ರೀತಿಯ ವ್ಯವಸ್ಥೆಯು ಪ್ರಾಯೋಗಿಕವಾಗಿ ನಿಭಾಯಿಸಲು ಸರಳವಾಗುತ್ತದೆ ಮತ್ತು ಬದಲಾದ ರಚನೆ ಮತ್ತು ಯಾಂತ್ರಿಕ ಅಧ್ಯಯನ ಅಥವಾ ಜಲಚಾಲಿತ ಅಥವಾ ವಾಯು ಚಾಲಿತ ವ್ಯವಸ್ಥೆಗಿಂತ ಸರಳವಾಗುತ್ತದೆ ನಾವು ಇಲೆಕ್ಟ್ರಿಕ್ ಸಾದೃಶ್ಯ ಅಧ್ಯಯನ ಮತ್ತು ರಚನೆಯನ್ನು ಹೆಚ್ಚು ಸರಳವಾಗಿ ಪ್ರಾಯೋಗಿಕವಾಗಿ ಕೈಕೊಳ್ಳಬಹುದು ಹೀಗಾಗಿ ಈ ಕೇಸ್ನಲ್ಲಿ ಪ್ರಯೋಜನ ಏನೆಂದರೆ ನಾವು ಬೇರೆ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಅವುಗಳ ಗಣಿತ ಮಾದರಿಯ ರಚನೆ ಹೇಗೆ ಆಗಿದೆ ಎಂಬುದು ತಿಳಿಯುತ್ತದೆ ಮತ್ತು ನಾವು ವ್ಯವಸ್ಥೆಯ ಇಲೆಕ್ಟ್ರಿಕಲ್ ಸಾದೃಶ್ಯ ರಚಿಸಬಹುದುಮತ್ತು ವ್ಯವಸ್ಥೆಯ ವಿಶ್ಲೇಷಣೆಯನ್ನು ಯಾವುದೇ ಭೌತಿಕ ನಿರ್ಧಿಷ್ಟ ಮಾದರಿಗಳಿಲ್ಲದೆ ರಚಿಸಬಹುದು ಈಗ ಮೊದಲು ನಾವು ಯಾಂತ್ರಿಕ ವ್ಯವಸ್ಥೆಯ ಮಾದರಿಯನ್ನು ತಿಳಿದುಕೊಳ್ಳೋಣ ಹೀಗಾಗಿ ಯಾಂತ್ರಿಕ ವ್ಯವಸ್ಥೆಯ ಮಾದರಿಯನ್ನು ಲಂಪ್ ರೂಪದ ದ್ರವ್ಯರಾಶಿ ಅಥವಾ ಕಟ್ಟುನಿಟ್ಟಾದ ದೇಹಾಕಾರಗಳು ಅಥವಾ ವಿತರಣ ದ್ರವ್ಯರಾಶಿ ಅಥವಾ ವ್ಯವಸ್ಥೆಯ ನಿರಂತರ ಸಮೂಹ ಎಂದು ತಿಳಿಯಬಹುದು ವಿತರಣ ದ್ರವ್ಯರಾಶಿ ವ್ಯವಸ್ಥೆಯನ್ನು ಅರ್ಧಭೇದಾತ್ಮಕ ಸಮೀಕರಣಗಳಿಂದ ಮಾದರಿಯಾಗಿ ಸ್ವೀಕರಿಸುತ್ತೇವೆ ಮತ್ತು ಲಂಪ್ ರೂಪದ ದ್ರವ್ಯರಾಶಿಗಳನ್ನು ಸಾಧಾರಣ ಭೇದಾತ್ಮಕ ಸಮೀಕರಣಗಳಿಂದ ಪ್ರತಿನಿಧಿಸಲಾಗುತ್ತದೆ ಈಗ ಬಹುತೇಕ ಎಲ್ಲ ವ್ಯವಸ್ಥೆಗಳು ನಿರಂತರವಾಗಿವೆ ಆದರೆ ಬಹುತೇಕ ಕೇಸ್ನಲ್ಲಿ ಅವುಗಳನ್ನು ಲಂಪ್ ರೂಪದ ದ್ರವ್ಯರಾಶಿ ಮಾದರಿಯ ಜೊತೆ ಅಂದಾಜಿಸಲಾಗುತ್ತದೆ ಹೀಗಾಗಿ ನಾವು ಅದಕ್ಕಾಗಿ ಸಾಮಾನ್ಯ ಭೇದಾತ್ಮಕ ಸಮೀಕರಣಗಳನ್ನು ಆ ವ್ಯವಸ್ಥೆಗಳ ಮಾದರಿಯನ್ನು ಪ್ರತಿನಿಧಿಸಲು ಬಳಸುತ್ತೇವೆ ಈಗ ಮೊದಲು ಸಮೂಹ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಮೂಹವನ್ನು ಚಲನಶಕ್ತಿಯನ್ನು ಸಂಗ್ರಹಿಸುವ ಅಂಶದ ಅನುವಾದ ಚಲನ ಗುಣಲಕ್ಷಣವೆಂದು ಪರಿಗಣಿಸಲಾಗುತ್ತದೆ ಸಮೂಹ ಇಂಡಕ್ಟನ್ಸಗೆ ಸಾದಶ್ಯವೆಂದೂ ಹೇಳಬಹುದು w ದೇಹದ ತೂಕವಾಗಿದ್ದರೆ ಆಗ ಸಮೂಹ mass M ಅನ್ನು ಹೀಗೆ ಕೊಡಬಹುದು Mwg g ಅಂದರೆ ಏನು g ಅಂದರೆ ದೇಹದ ಉಚಿತ ಪತನ ಇದಕ್ಕೆ ಕಾರಣ ಗುರುತ್ವಾಕರ್ಷಣೆ ಇದು 32 174 ಫೀಟ್ಸೆ ಸ್ವೇರ್ ಇರುತ್ತದೆ ಅಥವಾ SI ಯುನಿಟ್ನಲ್ಲಿ ಲೆಕ್ಕಾಚಾರ ಮಾಡಿದರೆ g 9 8066 ಮೀಸೆ ಸ್ವೇರ್ ಇರುತ್ತದೆ ಈಗ ವ್ಯವಸ್ಥೆಯ ರೇಖಿಯ ಗಣಿತ ಸಮೀಕರಣಗಳನ್ನು ಮೊದಲು ಪರಸ್ಪರ ಸಂಪರ್ಕ ಹೊಂದಿದ ರೇಖಿಯ ಅಂಶಗಳ ಮಾದರಿಗಳನ್ನು ರಚಿಸುವುದರ ಮೂಲಕ ಬರೆಯಲಾಗುತ್ತದೆ ಮತ್ತು ನಿವ್ಟನ್ Newtons ಚಲನೆಯ ನಿಯಮ ಸೂತ್ರವನ್ನು ಉಚಿತ ರೇಖಾಚಿತ್ರಕ್ಕೆ ಅನ್ವಯಿಸಿದಾಗ ಬರೆಯುತ್ತೇವೆ ಉಚಿತ ದೇಹ ರೇಖಾಚಿತ್ರ ಎಂದರೇನು ಉಚಿತ ದೇಹ ರೇಖಾಚಿತ್ರ ಎಂದರೆ ಪ್ರಮುಖ ದೇಹದ ಅಂಶಗಳನ್ನು ತೋರ್ಪಡಿಸಿ ದೇಹ ಅಥವಾ ಸಮೂಹದ ಮೇಲೆ ಒತ್ತಡ ಅನ್ವಯಿಸುವಿಕೆ ಹೀಗಾಗಿ ಈಗ ಯಾಂತ್ರಿಕ ಅಂಶಗಳ ಕಲ್ಪನೆಯನ್ನು ಹಲವಾರು ಆಯಾಮಗಳಲ್ಲಿ ವಿವರಿಸುವ ಅಥವಾ ಅನುವಾದ ಆವರ್ತಕ ಅಥವಾ ಎರಡರ ಸಂಯೋಜನ ಎನ್ನಬಹುದು ಯಾಂತ್ರಿಕ ಚಲನಾ ಸಮೀಕರಣಗಳನ್ನು ನಿಯಂತ್ರಿಸುವ ವ್ಯವಸ್ಥೆಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ನಿವ್ಟನ್ ಚಲನೆಯ ನಿಯಮ Newton's law of motion ಸೂತ್ರದಿಂದ ರೂಪಿಸಲಾಗಿದೆ ಹೀಗಾಗಿ ನಾವು ಹೇಗೆ ವಿವರಿಸುತ್ತೇವೆ ಎಂಬುದನ್ನು ನೋಡೋಣ ಹೀಗಾಗಿ ಅನುವಾದ ಚಲನೆಯನ್ನು ನೇರ ಅಥವಾ ವಕ್ರ ಮಾರ್ಗದ ಮೂಲಕ ನಡೆಯುವ ಚಲನೆ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಅನುವಾದ ಚಲನೆಯನ್ನು ವ್ಯಾಖ್ಯಾನಿಸಲು ಬಳಸುವ ವೇರಿಯೆಬಲ್ಗಳು ವೇಗವರ್ಧನ ವೇಗ ಮತ್ತು ಸ್ಥಳಾಂತರ ಹೀಗಾಗಿ ಇದು ನಿವ್ಟನ್ ಚಲನೆಯ ಸೂತ್ರಗಳನ್ನು Newton's law of motion ಅನುಸರಿಸಿ ನಡೆಯುತ್ತದೆ ಇದನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸಬಹುದು ಕಟ್ಟುನಿಟ್ಟಾದ ದೇಹದ ಮೇಲೆ ಹೊರಗಿನಿಂದ ಎಲ್ಲ ದಿಕ್ಕುಗಳಿಂದ ಬೀಳುವ ಒತ್ತಡ ದೇಹದ ಸಮೂಹ ಮತ್ತು ಅದರ ವೇಗವರ್ಧಕ ಇವುಗಳ ಮೇಲೆ ಅದೇ ದಿಕ್ಕಿಗೆ ಬೀಳುತ್ತದೆ ಹೀಗಾಗಿ ನಿವ್ಟನ್ ಚಲನೆಯ ನಿಯಮವನ್ನು ಹೀಗೆ ಪ್ರತಿನಿಧಿಸಬಹುದು ಒಟ್ಟಾರೆ ದೇಹದ ಮೇಲೆ ಬಿದ್ದ ಒತ್ತಡ Ma ಗೆ ಸಮನಾಗಿರುತ್ತದೆ ಇಲ್ಲಿ M ಸಮೂಹ ಮತ್ತು a ವೇಗವರ್ಧಕ ಇದು ಪರಿಗಣಿಸಿದ ದಿಕ್ಕಿನಲ್ಲಿರುತ್ತದೆ ಈಗ ದೇಹದ ಮೇಲೆ ಒತ್ತಡ ಬೀಳುವುದರಿಂದ ಸಮೂಹ mass M ಜೊತೆಗೆ ನೀವು ಬರೆಯುವ ಸಮೀಕರಣ ಸೂತ್ರ ಸಮೂಹದ ಚಿನ್ಹೆ M ಆಗಿದೆ ಚಲನೆಯ ದಿಕ್ಕು ಈ ದಿಕ್ಕಿನಲ್ಲಿದೆ ಎಂದು ನಾವು ಹೇಳುತ್ತೇವೆ ಅಂದರೆ y ಮತ್ತು ಬಲ f ಹೀಗಾಗಿ ನೀವು ಏನನ್ನು ಬರೆಯುತ್ತೀರಿ ftMatMd2ydt2Mdvdt a ವೇಗ ವರ್ಧನೆ vರೇಖಿಯ ವೇಗ ಮತ್ತು y ಸಮೂಹ M ಸ್ಥಳಾಂತರ ಈಗ ರೇಖಿಯ ಅನುವಾದ ಚಲನೆಯ ಜೊತೆಗೆ ಸಮೂಹ ಕೆಳಗಿನ ಅಂಶಗಳೂ ಭಾಗಿಯಾಗಿರುತ್ತವೆ ಆ ಅಂಶಗಳು ಯಾವವು ಒಂದು ರೇಖಿಯ ಸುರುಳಿ ರೇಖಿಯ ಸುರುಳಿ ನೈಜ ಮಾದರಿ ಅಥವಾ ಕೇಬಲ್ ಅಥವಾ ಬೆಲ್ಟಿನ ಅನುಸರಣೆಯಾಗಿದೆ ಹೀಗಾಗಿ ಇದು ಒಂದು ಸಂಭಾವ್ಯ ಶಕ್ತಿಯನ್ನು ಸಂಗ್ರಹಿಸುವ ಅಂಶವಾಗಿದೆ ಹೀಗಾಗಿ ಇದನ್ನು ನಾವು ಹೇಗೆ ಪ್ರತಿನಿಧಿಸುತ್ತೇವೆ ಇದನ್ನು ನಾವು tKyt ಎಂದು ಪ್ರತಿನಿಧಿಸುತ್ತೇವೆ ನೀವು ಈ ಚಿತ್ರವನ್ನು ಗಮನಿಸಿದಾಗ K ಒಂದು ಅಚಲ ಅಂಶವಾಗಿದ್ದು ಇದನ್ನು ಸಾಮಾನ್ಯವಾಗಿ ಸುರುಳಿ ಅಚಲ ವೆಂದು ಕರೆಯಬಹುದು ಮತ್ತು ಇದು ನೇರವಾಗಿ ಸ್ಥಳಾಂತರಕ್ಕೆ ಪ್ರಮಾಣಾನುಗುಣವಾಗಿದೆ ಹೀಗಾಗಿ ಬಲ ftKytಆಗಿರುತ್ತದೆ ಹೀಗಾಗಿ ಸುರುಳಿ ಅಚಲವನ್ನು ನಾವು ಕಠಿಣ ಕರೆಯುತ್ತೇವೆ ಹೀಗಾಗಿ ಮೇಲಿನ ಸಮೀಕರಣದಲ್ಲಿ ಸುರುಳಿಯ ಮೇಲೆ ಬಲ ಅನ್ವಯವಾಗುತ್ತದೆ ಇದು ನೇರವಾಗಿ ಆಗುವ ಸ್ಥಳಾಂತರಕ್ಕೆ ಪ್ರಮಾಣಾನುಗುಣವಾಗಿದೆ ಅಥವಾ ವಸ್ತುವಿನ ವಿರೂಪ ಎಂದು ನಾವು ಹೇಳಬಹುದು ರೇಖಿಯ ಸುರುಳಿ ಅಂಶವನ್ನು ಪ್ರತಿನಿಧಿಸುವ ಮಾದರಿಯನ್ನು ಮೇಲಿನ ಚಿತ್ರದಲ್ಲಿ ತೋರಿಸಲಾಗಿದೆ ಈಗ ಸುರುಳಿಯನ್ನು ಪೂರ್ವಭಾವಿಯಾಗಿ ಒತ್ತಡ tension T ಜೊತೆ ಹಾಕಿದರೆ ಆಗ ನೀವು ಹಿಂದಿನ ಸಮೀಕರಣಗಳನ್ನು ಒತ್ತಡ T ಯನ್ನು ಪರಿಚಯಿಸುವಾಗ ಬದಲಾವಣೆ ಮಾಡಬಹುದು ft TKyt ಈಗ ಯಾವಾಗ ಸಮೂಹದ mass ಚಲನೆಯನ್ನು ಗಮನಿಸುತ್ತೀರೋ ಆಗ ಘರ್ಷಣೆಯೂ ಕೂಡ ನಮ್ಮ ಗಮನಕ್ಕೆ ಬರುತ್ತದೆ ಹೀಗಾಗಿ ಅನುವಾದ ಚಲನೆಗೆ ಘರ್ಷಣೆ ಹೇಗಿರುತ್ತದೆ ಚಲನೆ ಇರುತ್ತದೆಯೋ ಅಥವಾ ಅದರ ಪ್ರವೃತ್ತಿ ಇರುತ್ತದೆಯೋ ಎರಡು ಭೌತಿಕ ಅಂಶಗಳ ನಡುವೆ ಘರ್ಷಣ ಬಲ ಇರುತ್ತದೆ ಈಗ ಭೌತಿಕ ವ್ಯವಸ್ಥೆಯಲ್ಲಿ ಎದುರಾದ ಘರ್ಷಣೆಯ ಬಲ ಸಾಮಾನ್ಯವಾಗಿ ರೇಖಿಯವಾಗಿರುವುದಿಲ್ಲ ಎರಡು ಸಂಪರ್ಕವುಳ್ಳ ಮೇಲ್ಮೈಗಳ ಘರ್ಷಣೆಯ ಬಲ ಗುಣಲಕ್ಷಣಗಳು ಎರಡು ಮೇಲ್ಮೈಗಳ ಸಂಯೋಜನೆಯ ಮೇಲೆ ನಿರ್ಭರವಾಗುತ್ತದೆ ಮತ್ತು ಎರಡು ಮೇಲ್ಮೈಗಳ ನಡುವಿನ ಒತ್ತಡ ಮತ್ತು ಅವುಗಳ ಸಾಪೇಕ್ಷ ವೇಗ ಗಳ ಮೇಲೆ ನಿರ್ಭರವಾಗುತ್ತವೆ ಘರ್ಷಣೆಯ ಬಲದ ನಿಖರ ಗಣಿತ ವಿವರಣೆ ದೊರೆಯುವುದು ತುಂಬಾ ಕಷ್ಟ ಹೀಗಾಗಿ ನಾವು ಏನು ಮಾಡುತ್ತೇವೆ ನಾವು ಸಾಮಾನ್ಯವಾಗಿ 3 ವಿವಿಧ ರೀತಿಯ ಘರ್ಷಣೆಗಳನ್ನು ಅಂದಾಜಿಸುತ್ತೇವೆ ನಾವು ಅವುಗಳನ್ನು ಏನೆಂದು ಕರೆಯುತ್ತೇವೆ ನಾವು ಅವುಗಳನ್ನು ಸ್ನಿಗ್ಧತಾ ಘರ್ಷಣೆ ಎಂದು ಕರೆಯುತ್ತೇವೆ ಈಗ ಸ್ನಿಗ್ಧತಾ ಘರ್ಷಣೆ ಎಂದರೇನು ಸ್ನಿಗ್ಧತಾ ಘರ್ಷಣೆಯು ವಿಲಂಬ ಬಲವನ್ನು ಅಂದರೆ ಅದು ಅನ್ವಯಿಕ ಬಲ ಮತ್ತು ವೇಗದ ನಡುವಿನ ರೇಖಿಯ ಸಂಬಂಧ ಪ್ರತಿನಿಧಿಸುತ್ತದೆ ಚಿತ್ರದಲ್ಲಿ ಸ್ಥೂಲನಕ್ಷೆಯು ಡ್ಯಾಶ್ಪಾಟ್ ಅನ್ನು dashpot ಒಳಗೊಂಡಿರುತ್ತದೆ ಹೀಗಾಗಿ ನೀವು ಈ ಚಿತ್ರವನ್ನು ಗಮನಿಸಿದಾಗ ನಾವು ಸ್ನಿಗ್ಧತಾ ಘರ್ಷಣೆಯನ್ನು ಡ್ಯಾಶ್ಪಾಟ್ ಮತ್ತು ಅಚಲ ಮೌಲ್ಯ Bಯ ಮೂಲಕ ಪ್ರತಿನಿಧಿಸುತ್ತೇವೆ ಆಗ ಬಲ ftBdydt ಇಲ್ಲಿ B ಸ್ನಿಗ್ಧತಾ ಘರ್ಷಣೆಯ ಗುಣಾಂಕವಾಗಿದೆ ಈಗ ಮುಂದೆ ಸ್ಥಿರ ಘರ್ಷಣೆ ಸ್ಥಿರ ಘರ್ಷಣೆ ವಿಲಂಬ ಬಲವನ್ನು ಪ್ರತಿನಿಧಿಸುತ್ತದೆ ಅದು ಪ್ರಾರಂಭದಿಂದ ಚಲನೆಯನ್ನು ತಡೆಯುತ್ತದೆ ಇದನ್ನು ಒಂದು ಅಂಶದ ಬಲವೆಂದು ವ್ಯಾಖ್ಯಾನಿಸುತ್ತೇವೆ ಇದು ದೇಹವು ಸ್ಥಾಯಿಯಾದಾಗ ಮಾತ್ರ ಅಸ್ತಿತ್ವದಲ್ಲಿರುತ್ತದೆ ಆದರೆ ಅದು ಚಲನೆಯ ಪ್ರವೃತ್ತಿಯುಳ್ಳದ್ದು ಘರ್ಷಣೆಯ ಕುರುಹು ಚಲನೆಯ ದಿಕ್ಕನ್ನು ಅಥವಾ ವೇಗದ ಆರಂಭಿಕ ದಿಕ್ಕನ್ನು ಅವಲಂಬಿಸಿರುತ್ತದೆ ಒಮ್ಮೆ ಈ ಚಲನೆ ಪ್ರಾರಂಭವಾದರೆ ಸ್ಥಿರ ಘರ್ಷಣೆಯ ಬಲ ಕಣ್ಮರೆಯಾಗುತ್ತದೆ ಮತ್ತು ಇನ್ನಿತರ ಘರ್ಷಣೆಗಳು ಚಾಲನೆಗೊಳ್ಳುತ್ತವೆ ಈಗ ಮೂರನೆಯ ಘರ್ಷಣೆಯ ರೀತಿ ಕೊಲೊಂಬ ಘರ್ಷಣೆ ಕೊಲೊಂಬ ಘರ್ಷಣೆ ವಿಲಂಬ ಬಲವಾಗಿದ್ದು ವೇಗದ ಬದಲಾವಣೆಯ ಅನುಗುಣವಾಗಿ ಅಚಲ ಎಪ್ಲೀಟ್ಯುಡ್ ಹೊಂದಿರುತ್ತದೆ ಆದರೆ ಘರ್ಷಣಾ ಬಲ ವೇಗದ ಹಿಮ್ಮುಖ ದಿಕ್ಕಿಗೆ ಅನುಗುಣವಾಗಿ ಬದಲಾಗುತ್ತದೆ ಈಗ ನಾವು ಚರ್ಚಿಸಿದ ಈ ಮೂರು ರೀತಿಯ ಘರ್ಷಣೆಗಳು ಪ್ರಾಯೋಗಿಕ ಮಾದರ ಭೌತಿಕ ವ್ಯವಸಗಥೆಯಲ್ಲಿ ಅವು ಘರ್ಷಣಾ ವಿದ್ಯಮಾನಗಳನ್ನು ವಿವರಿಸುವಂತೆ ರೂಪಿಸಲಾಗಿದೆ ಈಗ ಈ ಮೇಲಿನ ಚಿತ್ರಪಟದಲ್ಲಿ ಸಾಮಾನ್ಯವಾಗಿ ಯಾಂತ್ರಿಕ ಬಳಕೆಯ ವ್ಯವಸ್ಥೆಯ ಗುಣಲಕ್ಷಣಗಳನ್ನು ನೋಡಬಹುದು ಮತ್ತು ಅವುಗಳ ಅನುರೂಪದ SI ಯುನಿಟ್ಗಳಲ್ಲಿ ಸಮೂಹವನ್ನು ಸಾಮಾನ್ಯವಾಗಿ M ಎಂದು ಪ್ರತಿನಿಧಿಸುತ್ತದೆ ಮತ್ತು SI ಯುನಿಟ್ಟಿನಲ್ಲಿ ಸಮೂಹವನ್ನು mass KG ನಲ್ಲಿ ಪ್ರತಿನಿಧಿಸುತ್ತದೆ ಸಾಮಾನ್ಯವಾಗಿ ದೂರವನ್ನು y meter ನಲ್ಲಿ ವೇಗ v ಯನ್ನು ms ನಲ್ಲಿ ಪ್ರತಿನಿಧಿಸುತ್ತವೆ ಅದೇ ರೀತಿ ವೇಗವರ್ಧನೆಯನ್ನು a acceleration ಮೂಲಕ ಪ್ರತಿನಿಧಿಸಲಾಗುತ್ತದೆ ಮತ್ತು SI ಯುನಿಟ್ನಲ್ಲಿ ms square ನಲ್ಲಿ ಪ್ರತಿನಿಧಿಸುತ್ತದೆ ನಾವು ಬಲವನ್ನು force f ಅಥವಾ F ಮೂಲಕ ಪ್ರತಿನಿಧಿಸುತ್ತೇವೆ ಮತ್ತು SI ಯುನಿಟ್ನಲ್ಲಿ Newton N ನಾವು ಇದೀಗ ನೋಡಿದ ಸುರುಳಿ ಅಚಲ ಅಂಶಗಳನ್ನು K ಮತ್ತು SI ಯುನಿಟ್ನಲ್ಲಿ ನಿವ್ಟನ್ಮೀ Nm ನಲ್ಲಿ ಪ್ರತಿನಿಧಿಸಲಾಗುತ್ತದೆ ಇದೀಗ ನೋಡಿದ ಸ್ನಿಗ್ಧತಾ ಘರ್ಷಣೆ ಗುಣಾಂಕವನ್ನು B ಮತ್ತು SI ಯುನಿಟ್ನಲ್ಲಿ n ms ನಲ್ಲಿ ಪ್ರತಿನಿಧಿಸಲಾಗುತ್ತದೆ ಈಗ ಈ ಮಾದರಿಯನ್ನು ನೋಡೋಣ ನಾವು ಚರ್ಚಿಸಿದ ಈ ಯಾಂತ್ರಿಕ ಮಾದರಿಯನ್ನು ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ ಈಗ ಕೆಳಗೆ ಚಿತ್ರದಲ್ಲಿ ತೋರಿಸಿರುವ ಸಮೂಹ ಸುರುಳಿ ಘರ್ಷಣೆ ವ್ಯವಸ್ಥೆಯನ್ನು ಪರಿಗಣಿಸೋಣ ರೇಖಿಯ ಚಲನೆಗೆ ಸಂಬಂಧಿಸಿದ ಈ ಅಡ್ಡಲಾದ ದಿಕ್ಕನ್ನು ಪರಿಗಣಿಸಿದಾಗ ಸಮೂಹ ಅಡ್ಡಲಾದ ದಿಕ್ಕಿನಲ್ಲಿ ಚಲಿಸುತ್ತಿರುತ್ತದೆ ಹೀಗಾಗಿ ಇದನ್ನು yt ಗುರುತಿಸಲಾಗುತ್ತದೆ ಹೀಗಾಗಿ ಸ್ಥಳಾಂತರ displacement ಅಡ್ಡಲಾದ ದಿಕ್ಕಿನಲ್ಲಿರುತ್ತದೆ ಹೀಗಾಗಿ ಸುರುಳಿ ಜೊತೆಗೆ ಸುರುಳಿ ಅಚಲ ಅಂಶ K ಮತ್ತು ನೀವು ಘರ್ಷಣೆಯನ್ನು ಡ್ಯಾಶ್ಪಾಟ್ ಜೊತೆಗೆ ಪ್ರತಿನಿಧಿಸುವಿರಿ ಮತ್ತು ಸ್ನಿಗ್ಧತಾ ಘರ್ಷಣೆ ಗುಣಾಂಕವನ್ನು B ಎಂದು ಗುರುತಿಸಿತ್ತೇವೆ ಮತ್ತು ಬಲ force f ಇದನ್ನು ಸಮೂಹಕ್ಕೆ ಅನ್ವಯಿಸುತ್ತೇವೆ ಈಗ ನೀವು ವ್ಯವಸ್ಥೆಯ ಉಚಿತ ದೇಹ ರೇಖಾಚಿತ್ರವನ್ನು ರಚಿಸಿದರೆ ನೀವು ಅವುಗಳನ್ನು ಹೇಗೆ ಪ್ರತಿನಿಧಿಸುವಿರಿ ಸಮೂಹ M ಇರುತ್ತದೆ ಬಲವನ್ನು ಸಮೂಹದ ಮೇಲೆ ಅನ್ವಯಿಸಿದಾಗ ಒಂದು ಸುರುಳಿ ಘರ್ಷಣೆ ಇಲ್ಲವೆ ಸುರುಳಿ ಒತ್ತಡ ಎಂದು ಹೇಳಬೇಕು ಸ್ನಿಗ್ಧತಾ ಘರ್ಷಣೆಯನ್ನು ನಾವು Bdytdt ಎಂದು ಗುರುತಿಸುತ್ತೇವೆ ಮತ್ತು ಈ ದಿಕ್ಕಿನಲ್ಲಿ ಸಾಗಲು ಸಮೂಹಕ್ಕೆ ಕಾರಣವಾದದ್ದು ಬಲ ಈಗ ನಾವು ಸಮೀಕರಣವನ್ನು ಕಂಪೈಲ್ ಮಾಡಿದಾಗ ಅದು ವ್ಯವಸ್ಥೆಯ ಬಲ ಸಮೀಕರಣವಾಗಿದೆ ನಾವು ಏನನ್ನು ಬರೆಯುತ್ತೇವೆ ನಾವು ft ಎಂದು ಬರೆಯುತ್ತೇವೆ ಇವೆರಡೂ ವಿರುದ್ಧ ದಿಕ್ಕಿನಲ್ಲಿರುವುದರಿಂದ ಬಲವನ್ನು ಈ ದಿಕ್ಕಿನಲ್ಲಿ ಅನ್ವಯಿಸುತ್ತೇವೆ ನಾವು ಏನನ್ನು ಬರೆಯುತ್ತೇವೆ ft Bdytdt KytMd2ytdt2 ಹೀಗಾಗಿ ಸಮೂಹದ ಮೇಲೆ ಒಟ್ಟು ಅನ್ವಯಿಸಿದ ಬಲ f ಸ್ನಿಗ್ಧತೆ ಘರ್ಷಣೆ ಸುರುಳಿ ಒತ್ತಡ ಕೂಡಿ ನಿಮಗೆ ಒಟ್ಟು ಬಲ ಬರುತ್ತದೆ ಇದು ವೇಗವರ್ಧನೆಗೆ ಕಾರಣವಾಗಿದೆ ಈಗ ಮೇಲಿನ ಸಮೀಕರಣಗಳನ್ನು ಅತ್ಯಧಿಕ ಆದೇಶ ಉತ್ಪನ್ನಕ್ಕನುಗುಣವಾಗಿ ಇನಗನುಳಿದ ಅಂಶಗಳೊಟ್ಟಿಗೆ ತುಲನೆ ಮಾಡಿದಾಗ ನಾವು ಏನು ಬರೆಯಬೇಕು ನಾವು ಹೀಗೆ ಬರೆಯುತ್ತೇವೆ d2ytdt2 BMdytdt KMyt1Mft ಈಗ ytdydtandytd2ydt2 ಮೇಲಿನ ಸಮೀಕರಣ ವೇಗ ಮತ್ತು ವೇಗವರ್ಧಕಗಳನ್ನು ಪ್ರತಿನಿಧಿಸುತ್ತವೆ ಹೀಗಾಗಿ ಹಿಂದಿನ ಸಮೀಕರಣವನ್ನು ನೀವು ಹೀಗೆ ಬರೆಯಬಹುದು ytBMytKMyt1Mft ಈಗ yt ಔಟ್ಪುಟ್ ಮತ್ತು fM ಅನ್ನು ವ್ಯವಸ್ಥೆಗೆ ಇನ್ಪುಟ್ ಎಂದು ಪರಿಗಣಿಸೋಣ ಈಗ ಆರಂಭಿಕ ಸ್ಥಿತಿಯನ್ನು ಸೊನ್ನೆ ಎಂದುಕೊಂಡರೆ Y ಮತ್ತು F ನಡುವಿನ ಟ್ರಾನ್ಫರ್ ಫಂಕ್ಷನ್ ಕಂಡುಕೊಳ್ಳಲು ಲ್ಯಾಪ್ಲೇಸ್ ರೂಪಾಂತರವನ್ನು ಎರಡೂ ಬದಿಯ ಸಮೀಕರಣಗಳಿಗೆ ಅನ್ವಯಿಸಬೇಕು ಅಲ್ಲಿ ಆರಂಭಿಕ ಸ್ಥಿತಿ ಸೊನ್ನೆಯಾಗಿರಬೇಕು ನೀವು ಇದರ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ ನೀವು ಏನು ಬರೆಯುತ್ತೀರಿ ಅದು YF1Ms2BsK ಇದು ನೀವು ಇದೀಗ ಪರಿಗಣಿಸಿದ ನಿಮಗೆ ದೊರಕುವ ಯಾಂತ್ರಿಕ ವ್ಯವಸ್ಥೆಯ ಟ್ರಾನ್ಫರ್ ಫಂಕ್ಷನ್ ಹೀಗಾಗಿ ಇದನ್ನು ನೀವು ಇಲೆಕ್ಟ್ರಿಕ್ ವ್ಯವಸ್ಥೆಗಳಲ್ಲಿ ನೋಡುವ ರೀತಿಯಲ್ಲೆ ನೋಡಬೇಕು ಹೀಗಾಗಿ ನಾವು ಇದೀಗ ಚರ್ಚಿಸಿದ ಯಾಂತ್ರಿಕ ವ್ಯವಸ್ಥೆ ಕೆಲವು ಇಲೆಕ್ಟ್ರಿಕ್ ವ್ಯವಸ್ಥೆಗೆ ಸಾದೃಶ್ಯವಾಗಿದೆ Refer Slide time 2009 ಈಗ ನೀವು ಬ್ಲಾಕ್ ರೇಖಾಚಿತ್ರದ ಸಹಾಯದಿಂದ ಹೇಗೆ ಪ್ರತಿನಿಧಿಸುವಿರಿ ನೀವು ಸಮೀಕರಣವನ್ನು ನೋಡಿ ಸಮೀಕರಣವು ಹೀಗಿದೆ ytBMytKMyt1Mft

ಈಗ ನೀವು ಲ್ಯಾಪ್ಲೇಸ್ ರೂಪಾಂತರವನ್ನು ಅನ್ವಯಿಸಿದರೆ ಅದು ಹೀಗೆ ದೊರಕುತ್ತದೆ s2YsBMsYsKMYsFsM ಈಗ Y ಔಟ್ಪುಟ್ ಆಗಿದೆ ಮತ್ತು F ಇನ್ಪುಟ್ ಆಗಿದೆ ಹೀಗಾಗಿ ನೀವು ಸಿಗ್ನಲ್ ಹರಿವಿನ ಗ್ರಾಫಿನ ಸಹಾಯದಿಂದ ಹೇಗೆ ಪ್ರತಿನಿಧಿಸುವಿರಿ ಹೀಗಾಗಿ ನೀವು ನಿರ್ದಿಷ್ಟ ಸಮೀಕರಣವನ್ನು ನೋಡಿದೆ Ys ಔಟ್ಪುಟ್ಟಾಗಿದ್ದರೆ yt ಇದು sY ಆಗಿದೆ yt ಇದು s2Ysಆಗಿದೆ ಹೀಗಾಗಿ ಈಗ ಏನು ಮಾಡಬೇಕು ನೀವು ಈ ಸೂಚನೆಯ ಹತ್ತಿರ ಔಟ್ಪುಟ್ ಏನಾಗಿದೆ ಎಂದು ನೋಡಬೇಕು ಹೀಗಾಗಿ ಈ ನೋಟ್ ಹತ್ತಿರ y ಡಾಟ್ M ಈಗ ನೀವು ಇದನ್ನು ಕಂಪೈಲ್ ಮಾಡಿ ನೀವು ಹೇಗೆ ಕಂಪೈಲ್ ಮಾಡುವಿರಿ fs K x us B x y ಡಾಟ್ ಎಂದು ಕಂಪೈಲ್ ಮಾಡುವಿರಿ ಹೀಗಾಗಿ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ನೋಡಿದಾಗ f M x K M x y B M x y ಹೀಗಾಗಿ ನಿರ್ದಿಷ್ಟ ಬೆಲೆಗಳನ್ನು y ಮತ್ತು y ಗೆ ಅನ್ವಯಿಸಿದಾಗ ನೀವು ಸರಳವಾಗಿ ಸಮೀಕರಣಗಳನ್ನು ಕಂಡುಕೊಳ್ಳಬಹುದು ಇವುಗಳನ್ನು ಇದೀಗ ನಾವು ಸಿಗ್ನಲ್ ಹರಿವಿನ ಗ್ರಾಫಿನ ಸಹಾಯದ ಮೂಲಕ ಪ್ರತಿನಿಧಿಸಿದ್ದೇವೆ ಇದೀಗ ಯಾಂತ್ರಿಕ ವ್ಯವಸ್ಥೆಯ ಕೇಸ್ನಲ್ಲಿ ಬರೆದಂತೆ ನೀವು ಸಮೀಕರಣಗಳ ಸಹಾಯದಿಂದ cross verify ಮಾಡಿಕೊಳ್ಳಬಹುದು ಈಗ ಮುಂದೆ ನಾವು ಸ್ಥಿತಿ ಸಮೀಕರಣವನ್ನು ಕೂಡ ಅದೇ ವ್ಯವಸ್ಥೆಯ ಸ್ಥಿತಿ ವೆಕ್ಟರ್ ಸಹಾಯದಿಂದ ಉಪಯೋಗಿಸಬಹುದು ಹೀಗಾಗಿ ಸ್ಥಿತಿ ಸಮೀಕರಣವು xAxBu ಎಂದು ಹೇಳಬಹುದು ಮತ್ತು ನಿಮ್ಮ ಸಮೀಕರಣವು ytBMytKMyt1Mft ಆಗಿರುತ್ತದೆ ಈಗ ನೀವು ಏನು ಮಾಡಬೇಕು ನೀವು ಸ್ಥಿತಿ ವೇರಿಯೆಬಲ್ಗಳನ್ನು ವ್ಯಾಖ್ಯಾನಿಸಬೇಕು ನಾವು ಹೀಗೆ ವ್ಯಾಖ್ಯಾನಿಸುತ್ತೇವೆ ytx1t ytx2t ಹೀಗಾಗಿ ನೀವು ಏನು ಬರೆಯುತ್ತೀರಿ dx1dtx2 dx2dt KMx1t BMx2t1Mft ytx1t ನೀವು ಇದನ್ನು ಕಂಪೈಲ್ ಮಾಡಿದಾಗ ನೀವು ಏನು ಬರೆಯುತ್ತೀರಿ x1 x2 0 1 KM BM x1 x2 0 1 TfM ಹೀಗಾಗಿ ನಮಗೆ ದೊರೆತದ್ದು ಮೆಟ್ರಿಕ್ಸ A f ಅಂಶಕ್ಕೆ ನಿಮಗೆ ಒಂದೇ ಅಂಶ ಅದು 1M ದೊರೆಯುತ್ತದೆ ಅದು x2 ಗೆ ವಿರುದ್ಧವಾಗಿ ಬರುತ್ತದೆ ಹೀಗಾಗಿ ನಿಮಗೆ ಒಂದೇ ಒಂದು ಅಂಶವು ದೊರೆಯುತ್ತದೆ ಅದು 0 ಮತ್ತು 1 ಮತ್ತು ಇದು A ಇದು ನಿಮಗೆ ದೊರೆತದ್ದು ಇದು B ಸಾಮಾನ್ಯವಾಗಿ ಈ ಕೇಸ್ನಲ್ಲಿ ನಿಮಗೆ ದೊರೆತದ್ದು ನಾವು ಬರೆದಾಗ 1M ಆಗುತ್ತದೆ ಅಥವಾ ನೀವು M ಅನ್ನು ಹೊರಗೆ ತೆಗೆದುಕೊಳ್ಳಬಹುದು ಹೀಗಾಗಿ ಆ ಕೇಸ್ನಲ್ಲಿ ನೀವು M ಅನ್ನು ಹೊರಗೆ ಮಾಡಿದಾಗ ಅದು fM ಆಗುತ್ತದೆ ಅದರ ಅಂಶಗಳು 01 ಆಗಿರುತ್ತವೆ ಹೀಗಾಗಿxtx1 x2 ytx1t ನಿಮ್ಮ ಔಟ್ಪುಟ್ ಸಮೀಕರಣ ಹೀಗಾಗಿ ನೀವು ಹೀಗೂ ಬರೆಯಬಹುದುyt1 0x1 x2 ಇದು ನಿಮಗೆ ಔಟ್ಪುಟ್ ಸಮೀಕರಣವಾಗಿ ದೊರೆಯುತ್ತದೆ ಮತ್ತು ಇದು ನಿಮಗೆ ಸ್ಥಿತಿ ಸಮೀಕರಣವಾಗಿ ದೊರೆಯುತ್ತದೆ ಹೀಗಾಗಿ ಈ ಮೂಲಕ ನೀವು ಯಾಂತ್ರಿಕ ವ್ಯವಸ್ಥೆಯನ್ನು ಟ್ರಾನ್ಫರ್ ಫಂಕ್ಷನ್ ಮಾದರಿಯಿಂದ ಅಥವಾ ನೀವು ಸಮಾನಾಂತರವಾದ ಬ್ಲಾಕ್ ರೇಖಾಚಿತ್ರದ ಮೂಲಕ ಅಥವಾ ನೀವು ಅವುಗಳನ್ನು ಸಿಗ್ನಲ್ ಹರಿವಿನ ಗ್ರಾಫ್ಗಳಾಗಿ ಪರಿವರ್ತನೆ ಮಾಡಿ ಅಥವಾ ನೀವು ಇದನ್ನು ಸ್ಥಿತಿ ಸಮೀಕರಣ ರೂಪದಲ್ಲಿ ಪ್ರತಿನಿಧಿಸುವಿರಿ ನಾವು ಚರ್ಚೆಯನ್ನು ಮುಂದುವರೆಸಿ ಈ ವ್ಯವಸ್ಥೆಯ ಕೆಲವು ಬೇರೆ ಯಾಂತ್ರಿಕ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಮತ್ತು ಅವುಗಳ ಗಣಿತ ಮಾದರಿಯನ್ನು ರಚಿಸೋಣ ಕೊನೆಗೆ ನಾವು ಇಲೆಕ್ಟ್ರಿಕಲ್ ವ್ಯವಸ್ಥೆಯೊಂದಿಗೆ ಬೇರೆ ಯಾಂತ್ರಿಕ ಮತ್ತು ಇನ್ನಿತರ ರೀತಿಯ ವ್ಯವಸ್ಥೆಗಳನ್ನು ಹೊಲಿಕೆ ಮಾಡೋಣ ದನ್ಯವಾದಗಳು